ಈ ಉಪನ್ಯಾಸದಲ್ಲಿ ನಾವು ಐಒಟಿಯಲ್ಲಿನ ನೆಟ್ವರ್ಕಿಂಗ್ ಸಮಸ್ಯೆಗಳನ್ನು ಚರ್ಚಿಸಲಿದ್ದೇವೆ ಪೂರ್ವದ ಉಪನ್ಯಾಸಗಳಲ್ಲಿ ಸಂಪರ್ಕ ಸಮಸ್ಯೆಗಳು ಸವಾಲುಗಳು ಯಾವುವು ಪರಿಹಾರಗಳು ಯಾವುವು ಎಂಬುದನ್ನು ನಾವು ನೋಡಿದ್ದೇವೆ ನೆಟ್ವರ್ಕಿಂಗ್ ನ ದೃಷ್ಟಿಕೋನದಿಂದ ಐಒಟಿ ವ್ಯವಸ್ಥೆಗಳನ್ನು ಸ್ಥಾಪಿಸುವ ವಿಭಿನ್ನ ಇತರ ಅಂಶಗಳನ್ನು ಪರಿಹರಿಸಲು ಮತ್ತೆ ಅಲ್ಲಿರುವ ಪರಿಹಾರಗಳು ಯಾವುವು ಎಂದು ನೋಡೋಣ ಎದುರಾದ ವಿಶಿಷ್ಟವಾದ ನೆಟ್ವರ್ಕ್ ಒಂದು ಡೇಟಾ ಮೂಲ ಅಥವಾ ಮಲ್ಟಿಪಲ್ ಡೇಟಾ ಮೂಲ ಸಂವೇದಕಗಳನ್ನು ಒಳಗೊಂಡಿರುತ್ತದೆ ವಿಶಿಷ್ಟವಾಗಿ ಸಂವೇದಕಗಳುಆರ್ ಎಫ್ ಐ ಡಿ ಗಳು ಡೇಟಾ ವನ್ನು ಸಂಗ್ರಹಿಸುತ್ತದೆ ಮತ್ತು ಭೌತಿಕ ಪರಿಸರದೊಂದಿಗೆ ಸಂವಹನ ನಡೆಸುತ್ತದೆ ಮತ್ತು ನಂತರ ಹೆಚ್ಚಿನ ಪ್ರಕ್ರಿಯೆಗೆ ಡೇಟಾ ವನ್ನು ಬೇರೆಡೆ ಕಳುಹಿಸಲಾಗುತ್ತದೆ ಸಂಸ್ಕರಣೆಯ ಆಧಾರದ ಮೇಲೆ ಡೇಟಾವನ್ನು ವಿಶ್ಲೇಷಿಸಲಾಗುತ್ತದೆ ಕೆಲವು ವ್ಯವಸ್ಥೆಯನ್ನು ಕಾರ್ಯಗತವಾಗಬಹುದು ಅಥವಾ ಇಲ್ಲದಿರಬಹುದು ಅಥವಾ ಸಿಸ್ಟಮ್ ಗೆ ಸಂಬಂಧಿಸಿದ ಯಾವುದೇ ಕಾರ್ಯವೈಖರಿ ಇಲ್ಲದಿರಬಹುದು ಹಿಂದಿನ ಉಪನ್ಯಾಸಗಳಲ್ಲಿ ಈ ಎರಡೂ ಪ್ರಕಾರಗಳನ್ನು ನಾವು ನೋಡಿದ್ದೇವೆ ನೆಟ್ವರ್ಕ್ ದೃಷ್ಟಿಕೋನದಿಂದ ನೆಟ್ವರ್ಕ್ ಅನ್ನು ಹೇಗೆ ಹೊಂದಿಸುವುದು ಎಂಬುದನ್ನು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸೋಣ ಈ ಐಒಟಿ ಸಾಧನಗಳು ಕಡಿಮೆ ಸಂಸ್ಕರಣಾ ಶಕ್ತಿಯನ್ನು ಹೊಂದಿರುತ್ತವೆ ಅವು ಗಾತ್ರದಲ್ಲಿ ಬಹಳ ಕಡಿಮೆ ಶಕ್ತಿಯ ನಿರ್ಬಂಧಗಳು ಸಾಮಾನ್ಯವಾಗಿ ಬ್ಯಾಟರಿ ಚಾಲಿತಗಳಾಗಿರುತ್ತವೆ ಸಣ್ಣ ಗಾತ್ರದ ಕಾರಣ ಬಳಸುವ ಬ್ಯಾಟರಿಗಳು ಸಹ ಚಿಕ್ಕದಾಗಿರುತ್ತವೆ ಮತ್ತು ಬ್ಯಾಟರಿಗಳ ಎಲೆಕ್ಟ್ರೋಕೆಮಿಕಲ್ ಮಿತಿಯಿಂದಾಗಿ ಈ ಬ್ಯಾಟರಿಗಳು ಬಹಳ ಸೀಮಿತ ಜೀವಿತಾವಧಿಯನ್ನು ಹೊಂದಿರುತ್ತವೆ ಆದ್ದರಿಂದ ಹಾರ್ಡ್ವೇರ್ ಸಾಫ್ಟ್ವೇರ್ ಅಲ್ಗಾರಿದಮ್ ಮಟ್ಟ ಕಡಿಮೆ ಶಕ್ತಿಯನ್ನು ಬಳಸುತ್ತವೆ ನೆಟ್ವರ್ಕ್ ದೃಷ್ಟಿಕೋನದಿಂದ ನಿರ್ದಿಷ್ಟವಾಗಿ ಇಂತಹ ವ್ಯವಸ್ಥೆಗಳು ಪ್ರೋಟೋಕಾಲ್ಗಳು ಪರಿಹಾರಗಳು ಕ್ರಮಾವಳಿಗಳು ಬೇಕೆಂದರೆ ಅವುಗಳು ಅತ್ಯಂತ ಕಡಿಮೆ ಶಕ್ತಿಯನ್ನು ಬಳಸಬೇಕು ಐಒಟಿ ಸಾಧನಗಳು ಶಕ್ತಿಯ ನಿರ್ಬಂಧ ಆಗಿವೆ ಅವು ಗಾತ್ರದಲ್ಲಿ ಚಿಕ್ಕದಾಗಿರುತ್ತವೆ ಮತ್ತು ಬಹಳ ಸೀಮಿತ ಸಂಸ್ಕರಣಾ ಶಕ್ತಿಯನ್ನು ಹೊಂದಿವೆ ಆದ್ದರಿಂದ ಐಒಟಿಯಲ್ಲಿ ಬಳಕೆಗಾಗಿ ವಿನ್ಯಾಸಗೊಳಿಸಲಾದ ನೆಟ್ವರ್ಕ್ ಪ್ರೋಟೋಕಾಲ್ ಗಳ ಈ ನಿರ್ಬಂಧಗಳನ್ನು ಗಮನದಲ್ಲಿಟ್ಟುಕೊಂಡು ವಿನ್ಯಾಸಗೊಳಿಸಬೇಕು ಈ ನೆಟ್ವರ್ಕ್ಗಳು ಸಾಮಾನ್ಯವಾಗಿ ಕಡಿಮೆ ಥ್ರೋಪುಟ್ ಅನ್ನು ಬೆಂಬಲಿಸುತ್ತವೆ ಅವುಗಳಿಗೆ ಹೆಚ್ಚಿನ ಪ್ಯಾಕೆಟ್ ನಷ್ಟವಿದೆ ಈ ನೆಟ್ವರ್ಕ್ ಗಳು ಸಾಮಾನ್ಯವಾಗಿ ಹೆಚ್ಚು ಗದ್ದಲದ ಪರಿಸರದಲ್ಲಿ ಕಾರ್ಯನಿರ್ವಹಿಸುತ್ತವೆ ಸಾಕಷ್ಟು ಹಸ್ತಕ್ಷೇಪಗಳಿವೆ ಇದರ ಪರಿಣಾಮವಾಗಿ ಪ್ಯಾಕೆಟ್ ನಷ್ಟವೂ ಅಧಿಕವಾಗಿರುತ್ತದೆ ಅವು ಸಣ್ಣ ಉಪಯುಕ್ತ ಪೇಲೋಡ್ ಗಾತ್ರವನ್ನು ಹೊಂದಿವೆ ಮತ್ತು ಹೆಚ್ಚಿನ ಸಂದರ್ಭಗಳಲ್ಲಿ ಈ ನೆಟ್ವರ್ಕ್ ಗಳು ತಮ್ಮ ಟೋಪೋಲಜಿಯಲ್ಲಿ ಆಗಾಗ್ಗೆ ಬದಲಾವಣೆಗಳ ನಡವಳಿಕೆಯನ್ನು ಸಹ ಪ್ರದರ್ಶಿಸುತ್ತವೆ ಆದ್ದರಿಂದ ಇದು ಹೆಚ್ಚು ನಿರ್ಬಂಧಿತ ಕ್ರಿಯಾತ್ಮಕ ರೀತಿಯ ಸನ್ನಿವೇಶವಾಗಿದೆ ಮತ್ತು ಅದರೊಂದಿಗೆ ಈ ವ್ಯವಸ್ಥೆಗಳಲ್ಲಿ ನೆಟ್ವರ್ಕಿಂಗ್ ಪರಿಹಾರಗಳನ್ನು ಕೊಡುವುದು ದೊಡ್ಡ ಸವಾಲಾಗಿದೆ ಆದ್ದರಿಂದ ಟಿಸಿಪಿ ಐಪಿ TCPIP ಆಧಾರಿತ ಕ್ಲಾಸಿಕಲ್ ಇಂಟರ್ನೆಟ್ ಈ ನಿರ್ಬಂಧಿತ ಐಒಟಿ ಸಾಧನಗಳಿಗೆ ಉದ್ದೇಶಿಸಿಲ್ಲ ಸಮಗ್ರ ದೃಷ್ಟಿಕೋನದಿಂದ ಸವಾಲುಗಳನ್ನು ವಿವಿಧ ಪ್ರಕಾರಗಳಾಗಿ ವರ್ಗೀಕರಿಸಬಹುದು ಪ್ರವೇಶಕ್ಕೆ ಸಂಬಂಧಿಸಿದಂತೆ ನಮಗೆ ಸವಾಲುಗಳಿವೆ ಈ ಜಾಲಗಳ ಮೂಲಕ ಹರಿಯುವ ವೈವಿಧ್ಯಮಯ ಪ್ರವೇಶ ವೈವಿಧ್ಯಮಯ ದಟ್ಟಣೆ ಇದೆ ನೆಟ್ವರ್ಕ್ಗಳಲ್ಲಿ ಕಾರ್ಯನಿರ್ವಹಿಸುವ ಈ ಸಾಧನಗಳು ಬಳಸುವ ಸಾಧನಗಳು ಮಾರಾಟಗಾರರು ವಿಶೇಷಣಗಳು ಸ್ಟ್ಯಾಂಡರ್ಡ್ಗಳು ಪ್ರೋಟೋಕಾಲ್ ಗಳಲ್ಲಿ ವೈವಿಧ್ಯತೆ ಇದೆ ಎಲ್ಲಾ ರೀತಿಯಲ್ಲೂ ಇವು ನಿರ್ಬಂಧಗಳಾಗಿವೆ ಐಒಟಿ ಬಗ್ಗೆ ಯೋಚಿಸಲು ಮರದ ಬಗ್ಗೆ ಯೋಚಿಸುವುದನ್ನು ನಿಮಗೆ ತಿಳಿಸೋಣ ಆದ್ದರಿಂದ ಈ ಸಾದೃಶ್ಯವನ್ನು ಸ್ಲೈಡ್ನಲ್ಲಿ ನೀಡಲಾದ ಮೂಲದಿಂದ ತೆಗೆದುಕೊಳ್ಳಲಾಗಿದೆ ಮರವು ಬೇರುಗಳನ್ನು ಕಾಂಡ ಮತ್ತು ಎಲೆಗಳನ್ನು ಹೊಂದಿದೆ ಒಟ್ಟಾರೆ ಸ್ಮಾರ್ಟ್ ಹೆಲ್ತ್ ಕೇರ್ ಸ್ಮಾರ್ಟ್ ಟ್ರಾನ್ಸ್ಪೋರ್ಟ್ ಸ್ಮಾರ್ಟ್ ಸಿಟಿಗಳು ಸ್ಮಾರ್ಟ್ ಎನರ್ಜಿ ಸ್ಮಾರ್ಟ್ ರಿಟೇಲ್ ಸ್ಮಾರ್ಟ್ ಹೋಮ್ ಒಟ್ಟಾರೆ ಸ್ಮಾರ್ಟ್ ಸಿಟಿಗಳು ಐಒಟಿ ಅಪ್ಲಿಕೇಶನ್ಗಳಾಗಿವೆ ಐಒಟಿ ಯ ಸಂದರ್ಭದಲ್ಲಿ ನಾವು ಮಾತನಾಡುವ ಈ ಎಲ್ಲಾ ಸ್ಮಾರ್ಟ್ ವಿಷಯಗಳು ಮರದ ಎಲೆಗಳಿಗೆ ಹೋಲುತ್ತವೆ ಮರದ ಅತ್ಯಂತ ಕೆಳಭಾಗದಲ್ಲಿ ಈ ಬೇರುಗಳಿವೆ ಈ ಬೇರುಗಳು ಸಂವಹನ ಪ್ರೋಟೋಕಾಲ್ ಗಳು ಮತ್ತು ಸಾಧನ ತಂತ್ರಜ್ಞಾನಗಳಂತೆ ಆದ್ದರಿಂದ ಈ ಪ್ರೋಟೋಕಾಲ್ ಗಳು ಮತ್ತು ಸಾಧನ ತಂತ್ರಜ್ಞಾನಗಳು ಮರದ ಬೇರುಗಳಂತೆಯೇ ಇರುತ್ತವೆ ತಂತ್ರಜ್ಞಾನಗಳಾದ ಬ್ಲೂಟೂತ್ ಜಿಗ್ಬೀ ಝೆಡ್ ವೇವ್ ವೈ ಫೈ ಸೆನ್ಸರ್ಗಳು ಮತ್ತು ಅಕ್ಚುಯೇಟರ್ ಗಳು ಮರದ ವಿಭಿನ್ನ ಬೇರುಗಳಾಗಿವೆ ಐಒಟಿ ಅನ್ವಯಿಕೆಗಳನ್ನು ಪರಿಗಣಿಸಿ ಉನ್ನತ ಮತ್ತು ತಂತ್ರಜ್ಞಾನಗಳಂತಹ ಬೇರುಗಳಿಗೆ ಪರಿಗಣಿಸಿ ನಾನು ಪ್ರಸ್ತಾಪಿಸಿದ ಪ್ರೋಟೋಕಾಲ್ ಗಳಾಗಿವೆ ಸೂಕ್ತವಾದ ಕಾಂಡದೊಂದಿಗೆ ಬರುವ ಉದ್ದೇಶವಿದೆ ಈ ಅಪ್ಲಿಕೇಶನ್ಗಳನ್ನು ಬೆಂಬಲಿಸಿ ಮತ್ತು ನಾವು ಮರದ ಬೇರುಗಳೊಂದಿಗೆ ಸಂಪರ್ಕಿಸುತ್ತೇವೆ ಕಾಂಡವು ಮೂಲತಃ ಐಒಟಿಯ ಆರ್ಕಿಟೆಕ್ಚರಲ್ ರೆಫರೆನ್ಸ್ ಮಾದರಿಯಾಗಿದೆ ಇದು ಐಒಟಿಯ ತೋಳಿನ ಮಾದರಿ ಆದ್ದರಿಂದ ಒಟ್ಟಾರೆ ಆಪ್ಟಿಮೈಸೇಶನ್ ರೀತಿಯ ದೃಷ್ಟಿಕೋನದಿಂದ ನಾವು ಕನಿಷ್ಟ ಬೇರುಗಳ ಗುಂಪನ್ನು ಆರಿಸಬೇಕು ಮತ್ತು ಗರಿಷ್ಠ ಎಲೆಗಳ ರಚನೆಯನ್ನು ಶಕ್ತಗೊಳಿಸುವ ಸಂಭಾವ್ಯ ಕಾಂಡವನ್ನು ಪ್ರಸ್ತಾಪಿಸಬೇಕು ಇದನ್ನು ಒಟ್ಟಾರೆ ಆಪ್ಟಿಮೈಸೇಶನ್ ಉದ್ದೇಶದಂತೆ ಯೋಚಿಸಬಹುದು ಐಒಟಿ ಐಪಿ ಅಲ್ಲದ ಸ್ವಾಮ್ಯವನ್ನು ನೀಡುತ್ತದೆ ಮಾರಾಟಗಾರರ ನಿರ್ದಿಷ್ಟ ಪರಿಹಾರಗಳಂತೆ ಉಳಿದಿದೆ ಅಥವಾ ಐಇಟಿಎಫ್ ಪ್ರೋಟೋಕಾಲ್ ಗಳ ಆಧಾರದ ಮೇಲೆ ಐಪಿ ಆಧಾರಿತ ಪರಿಹಾರಗಳನ್ನು ಬಳಸುವ ಬಗ್ಗೆ ನಾವು ಯೋಚಿಸಬಹುದು ಇದಕ್ಕೆ ವಿರುದ್ಧವಾಗಿ ಐಇಟಿಎಫ್ ಐಪಿ ಆಧಾರಿತ ಪರಿಹಾರಗಳು ಆಗಿವೆ ಅಲ್ಲಿ ಐಒಟಿ ಯನ್ನು ಬೆಂಬಲಿಸಲು ವಿಭಿನ್ನ ಉಪಕ್ರಮಗಳಿವೆ 6 ಲೊವ್ಪ್ಯಾನ್ ಇದು ಕಡಿಮೆ ವಿದ್ಯುತ್ ವೈರ್ಲೆಸ್ ಪರ್ಸನಲ್ ಏರಿಯಾ ನೆಟ್ವರ್ಕ್ನ ಆಗಿದೆ 6 ಲೋವ್ಪ್ಯಾನ್ ಮೂಲಕ ಐಪಿವಿ6 ಬಗ್ಗೆ ಮಾತನಾಡುತ್ತದೆ ಆದ್ದರಿಂದ ಐಪಿವಿ6 ಮೇಲೆ 6ಲೋವ್ಪ್ಯಾನ್ ಅಂತಹ ಒಂದು ತಂತ್ರಜ್ಞಾನವಾಗಿದೆ ಅಂತಹ ಒಂದು ಪ್ರೋಟೋಕಾಲ್ ಆಗಿದೆ ಇದು ನಿರ್ದಿಷ್ಟ 6ಲೊವ್ಪ್ಯಾನ್ ಕಾರ್ಯನಿರತ ಗುಂಪು ಕೆಲಸ ಮಾಡುತ್ತಿದೆ ಅಂತೆಯೇ ಐಒಟಿ ಅವಶ್ಯಕತೆಗಳನ್ನು ಅಂತರ್ಜಾಲಕ್ಕೆ ಅಳವಡಿಸಿಕೊಳ್ಳುವ ಬಗ್ಗೆ ಮಾತನಾಡುವ ಇತರ ಕಾರ್ಯ ಗುಂಪುಗಳಿವೆ ರೋಲ್ ಮೂಲತಃ ಕಡಿಮೆ ವಿದ್ಯುತ್ ನಷ್ಟದ ನೆಟ್ವರ್ಕ್ ಗಳಲ್ಲಿ ರೂಟಿಂಗ್ ಮಾಡುತ್ತದೆ ಕೊರ್ ಎನ್ನುವುದು ನಿರ್ಬಂಧಿತ ವಿಶ್ರಾಂತಿ ಪರಿಸರವಾಗಿದೆ 3 ವಿಭಿನ್ನ ಕಾರ್ಯ ಗುಂಪುಗಳು ಅಸ್ತಿತ್ವದಲ್ಲಿರುವ ಇಂಟರ್ನೆಟ್ ಗಳಿಗಾಗಿ ಅನೇಕ ವಿಭಿನ್ನ ಐಒಟಿಯ ಬೆಂಬಲವನ್ನು ಹೊಂದಲು ಉಪಕ್ರಮಗಳು ಆಗಿವೆ ವಿಭಿನ್ನ ಸಂವೇದಕ ವ್ಯವಸ್ಥೆಗಳು ಸ್ವಾಮ್ಯದ ಪರಿಹಾರಗಳು ಸ್ವಾಮ್ಯದ ಪ್ರೋಟೋಕಾಲ್ ಸ್ಟ್ಯಾಕ್ ಅನ್ನು ಬಳಸಬಹುದು ಇನ್ನೊಂದು ಬದಿಯಲ್ಲಿ ಲ್ಯಾಪ್ಟಾಪ್ಗಳು ಡೆಸ್ಕ್ಟಾಪ್ಗಳು ನಂತರ ಈ ಪಿಡಿಎಗಳು ಮತ್ತು ಇತರ ಹಲವು ಸಾಧನಗಳು ಸಾಮಾನ್ಯವಾಗಿ ಅಸ್ತಿತ್ವದಲ್ಲಿರುವ ಚೌಕಟ್ಟಿನಲ್ಲಿ ಅಂತರ್ಜಾಲದ ಅಸ್ತಿತ್ವದಲ್ಲಿರುವ ಟಿಸಿಪಿ ಐಪಿ ಪ್ರೋಟೋಕಾಲ್ ಸ್ಟ್ಯಾಕ್ TCPIP protocol stack ಅನ್ನು ಬಳಸುತ್ತವೆ ಈ ಸ್ವಾಮ್ಯದ ಪರಿಹಾರಗಳನ್ನು ಅಂತರ್ಜಾಲದ ಅಸ್ತಿತ್ವದಲ್ಲಿರುವ ಚೌಕಟ್ಟಿಗೆ ಹೊಂದಿಕೊಳ್ಳುವಂತಹ ಪರಿಹಾರವನ್ನು ನಾವು ತರಬೇಕಾಗಿದೆ ಇದು ಲ್ಯಾಪ್ಟಾಪ್ಗಳು ಪಿಡಿಎಗಳು ಮತ್ತು ಇತರ ವೈರ್ಲೆಸ್ ಸಾಧನಗಳನ್ನು ಬೆಂಬಲಿಸುತ್ತಿದೆ ಇದು ನಾವು ಮಾತನಾಡುತ್ತಿರುವ ಸಮಗ್ರ ಚೌಕಟ್ಟಾಗಿದೆ ಅಂತಿಮ ಬಳಕೆದಾರರಿಗೆ ಸೀಮಿತ ನಮ್ಯತೆ ಇದು ಐಪಿ ಅಲ್ಲದ ಆಧಾರಿತ ಪರಿಹಾರಗಳ ನ್ಯೂನತೆಯಾಗಿದೆ ಇವು ಮಾರಾಟಗಾರರ ನಿರ್ದಿಷ್ಟ ಎಪಿಐ ಗಳು ಆದ್ದರಿಂದ ಅಂತಿಮ ಬಳಕೆದಾರರಿಗೆ ಸೀಮಿತ ನಮ್ಯತೆ ಇರುತ್ತದೆ ಪರಸ್ಪರ ಕಾರ್ಯಸಾಧ್ಯತೆಯ ದೃಷ್ಟಿಯಿಂದ ಮಾರಾಟಗಾರ ನಿರ್ದಿಷ್ಟ ಸಂವೇದಕಗಳು ಇವೆ ಮಾರಾಟಗಾರ ನಿರ್ದಿಷ್ಟ ಗೇಟ್ವೇ ಗಳು ಇವೆ ಇದು ಕೆಲವು ಸಂವೇದಕ ನೋಡ್ ಗಳಂತೆ ಕಾರ್ಯಸಾಧ್ಯತೆ ಮಾಡುತ್ತವೆ ಎಂದು ನಿಮಗೆ ತಿಳಿದಿದೆ ಕೆಲವು ಐಒಟಿ ಸಾಧನಗಳು ಒಂದು ಮಾರಾಟಗಾರರ ನಿರ್ದಿಷ್ಟ ಭಾಷೆಯನ್ನು ಆರಿಸುತ್ತವೆ ಕೆಲವರು ಇಂಗ್ಲಿಷ್ ನಲ್ಲಿ ಮಾತನಾಡುತ್ತಾರೆ ಕೆಲವರು ಫ್ರೆಂಚ್ ನಲ್ಲಿ ಮಾತನಾಡುತ್ತಾರೆ ಕೆಲವರು ಹಿಂದಿ ನಲ್ಲಿ ಮಾತನಾಡುತ್ತಾರೆ ಎಂದು ನಾವು ಹೇಳೋಣ ಅವರು ಪರಸ್ಪರ ಹೇಗೆ ಮಾತನಾಡಬಹುದು ಅಲ್ಲಿ ಸಾಮಾನ್ಯ ಭಾಷೆ ಇಲ್ಲ ಅವುಗಳ ನಡುವೆ ಪರಸ್ಪರ ಕಾರ್ಯ ಸಾಧ್ಯತೆವಿಲ್ಲ ಆದ್ದರಿಂದ ಈ ರೀತಿಯ ವೈವಿಧ್ಯತೆಯನ್ನು ಜಯಿಸಲು ನೀವು ಸಾಮಾನ್ಯ ಚೌಕಟ್ಟನ್ನು ಹೊಂದಿರಬೇಕು ಅವು ಈ ವಿಭಿನ್ನ ಸಾಧನಗಳು ವಿಭಿನ್ನ ಸ್ವಾಮ್ಯದ ಸ್ಟ್ಯಾಂಡರ್ಡ್ಗಳನ್ನು ಪರಸ್ಪರ ಮಾತನಾಡುವಂತೆ ಮಾಡಬೇಕು ಈ ಸವಾಲನ್ನು ಜಯಿಸುವ ಬಗ್ಗೆ ಮಾತನಾಡುವ ಈ ಸಮಸ್ಯೆಯೆಂದರೆ ಪರಸ್ಪರ ಕಾರ್ಯಸಾಧ್ಯತೆ ಎಲ್ಲಾ ವಿಭಿನ್ನ ವಿಷಯಗಳಲ್ಲಿ ವೈವಿಧ್ಯತೆ ಇರುವುದು ಏಕೆಂದರೆ ಇವುಗಳು ಅಳೆಯಬೇಕಾದ ಮಾದರಿಗಳಲ್ಲ ಆದ್ದರಿಂದ ಸ್ಕೇಲೆಬಿಲಿಟಿ ಅನ್ನು ಕಾಪಾಡಿಕೊಳ್ಳಬಹುದು ಅಲ್ಲಿ ಅದು ಐಪಿ ಸ್ಕೇಲೆಬಲ್ ಪರಿಹಾರವಾಗಿದೆ ಈ ಸ್ವಾಮ್ಯದ ಮಾರಾಟಗಾರ ನಿರ್ದಿಷ್ಟ ಪರಿಹಾರಗಳಿಗೆ ಭಿನ್ನವಾಗಿ ಅವುಗಳನ್ನು ಅಳೆಯಲಾಗದವು ಆದ್ದರಿಂದ ನಾವು ವಿಭಿನ್ನ ಐಪಿ ಆಧಾರಿತ ಪರಿಹಾರಗಳನ್ನು ಹೊಂದಿದ್ದೇವೆ ಮತ್ತು ಅನುಸರಿಸುತ್ತೇವೆ ಸಾಮಾನ್ಯವಾಗಿ ಅವುಗಳು ಐಇಟಿಎಫ್ ನ 6ಲೋವ್ಪ್ಯಾನ್ ರೋಲ್ ಮತ್ತು ಕೋರ್ ಇವು 3 ವಿಭಿನ್ನವಾದವುಗಳಾಗಿವೆ ಐಪಿವಿ6 ಹೆಡರ್ ಕಂಪ್ರೆಷನ್ ಎನ್ಕ್ಯಾಪ್ಸುಲೇಷನ್ ಬಗ್ಗೆ ಮಾತನಾಡುತ್ತದೆ ಇವು ಐಇವಿಇ 802 4 ಆಧಾರಿತ ನೆಟ್ವರ್ಕ್ಗಳಲ್ಲಿ ನೆಟ್ವರ್ಕ್ ಲೇಯರ್ ನಿಂದ ಐಪಿವಿ6 ಪ್ಯಾಕೆಟ್ ಗಳನ್ನು ರವಾನಿಸಲು ಅನುವು ಮಾಡಿಕೊಳ್ಳುತ್ತವೆ ರೋಲ್ ಹೊಸ ಐಒಟಿ ಆಧಾರಿತ ಅಪ್ಲಿಕೇಶನ್ ಗಳಿಗೆ ಬಳಸಬಹುದಾದ ರೂಟಿಂಗ್ ಪ್ರೋಟೋಕಾಲ್ ಆಗಿದೆ ನಿರ್ಬಂಧಿತ ರೆಸ್ಟ್ ಫುಲ್ ಪರಿಸರವು ಐಒಟಿ ಸಾಧನಗಳ ಏಕೀಕರಣವನ್ನು ನೆಟ್ವರ್ಕ್ಗಳಿಂದ ಸೇವಾ ಮಟ್ಟಕ್ಕೆ ವಿಸ್ತರಿಸುತ್ತದೆ ಮತ್ತು ಇದು ಬಹಳ ಅವಶ್ಯ ಇದು ಒಂದು ಪ್ರಮುಖ ವಿಷಯ ಸೇವಾ ಮಟ್ಟ ಸಾಮಾನ್ಯವಾಗಿ ನೆಟ್ವರ್ಕ್ ಗಳ ಬಗ್ಗೆ ಐಒಟಿ ಸಂದರ್ಭದಲ್ಲಿ ಈ ನೆಟ್ವರ್ಕ್ಗಳಿಂದ ಡೇಟಾ ವನ್ನು ಸಂಗ್ರಹಿಸುವುದು ಐಒಟಿ ಸಮುದಾಯದಲ್ಲಿ ಕೋರ್ ಬಹಳ ನಿರ್ಣಾಯಕ ಮತ್ತು ಆಕರ್ಷಕವಾಗಿದೆ ನಾವು ವಿಭಿನ್ನ ಐಒಟಿ ಸಂವೇದಕ ಸಕ್ರಿಯ ಸಂವೇದಕ ಆಧಾರಿತ ಸಾಧನಗಳನ್ನು ಹೊಂದಿದ್ದೇವೆ ಐಒಟಿ ಆಧಾರಿತ ವಿಷಯಗಳನ್ನು ಸಂವೇದಕವು ಸಕ್ರಿಯ ಗೊಳಿಸಿದೆ ಈ ವಿಷಯಗಳಿಂದ ಡೇಟಾ ವನ್ನು ಸಂಗ್ರಹಿಸಲಾಗುತ್ತದೆ ಅವುಗಳು ವಿಭಿನ್ನ ಸಂವೇದಕಗಳೊಂದಿಗೆ ಅಳವಡಿಸಲಾಗಿದ್ದು ಸಂಗ್ರಹಿಸಿದ ಡೇಟಾವನ್ನು ಸ್ಥಳೀಯ ನೆಟ್ವರ್ಕ್ ನ ಮೂಲಕ ರವಾನಿಸುತ್ತದೆ ಡೇಟಾವನ್ನು ಇಂಟರ್ನೆಟ್ ಮೂಲಕ ಬ್ಯಾಕೆಂಡ್ ಗೆ ಕಳಿಸುತ್ತದೆ ಬ್ಯಾಕೆಂಡ್ ಸರ್ವರ್ ಗಳಲ್ಲಿ ಎಲ್ಲಾ ರೀತಿಯ ಪ್ರೊಸೆಸರ್ ಗಳು ಕ್ಲೌಡ್ ಒಳಗೊಂಡಂತೆ ಶೇಖರಣಾ ಸಾಧನಗಳ ಸೇವೆಗಳು ಇರುತ್ತವೆ ಇವುಗಳು ನೆಟ್ವರ್ಕ್ ಮತ್ತು ಅನುಗುಣವಾದ ಪ್ರೋಟೋಕಾಲ್ ಗಳ ಆರ್ಕಿಟೆಕ್ಚರ್ ನಾವು ಸಾಕಷ್ಟು ವಿವರವಾಗಿ ಅರ್ಥಮಾಡಿಕೊಳ್ಳಬೇಕಾಗಿದೆ ಆದ್ದರಿಂದ ಇಲ್ಲಿ ಈ ಉಪನ್ಯಾಸದಲ್ಲಿ ನಾವು ನೆಟ್ವರ್ಕಿಂಗ್ ಅಂಶಗಳ ಒಟ್ಟಾರೆ ಪರಿಕಲ್ಪನೆಯ ಬಗ್ಗೆ ನಿಮಗೆ ಪರಿಚಯಿಸುತ್ತಿದ್ದೇವೆ ಅಸ್ತಿತ್ವದಲ್ಲಿರುವ ಇಂಟರ್ನೆಟ್ ಮೂಲಕ ಐಒಟಿ ಯನ್ನು ಬೆಂಬಲಿಸುವಲ್ಲಿ ವಿಭಿನ್ನ ಐಇಟಿಎಫ್ ಉಪಕ್ರಮಗಳಿವೆ ನಿರ್ಬಂಧಿತ ರೆಸ್ಟ್ ಫುಲ್ ಪರಿಸರಗಳಾದ ಕೋರ್ ಕುರಿತು ನಾವು ಮಾತನಾಡೋಣ ರೆಸ್ಟ್ ಒಂದು ಸಂಕ್ಷಿಪ್ತ ರೂಪವಾಗಿದೆ ನಿರ್ಬಂಧಿತ ಐಒಟಿ ಸಾಧನಗಳಿಗಾಗಿ ಮತ್ತು ಉಪಯುಕ್ತವಾದ ಅಪ್ಲಿಕೇಶನ್ ಗಳಿಗೆ ಕೊರ್ ಒಂದು ವೇದಿಕೆಯನ್ನು ಒದಗಿಸುತ್ತದೆ ಈ ಚೌಕಟ್ಟು ಸಂವೇದಕಗಳು ಮತ್ತು ಅಕ್ಚುಯೇಟರ್ ಸಂಪನ್ಮೂಲಗಳು ಮತ್ತು ವೆಬ್ ಸಂಪನ್ಮೂಲಗಳನ್ನು ವೀಕ್ಷಿಸುತ್ತದೆ ಈ ಚೌಕಟ್ಟು ಅಪ್ಲಿಕೇಶನ್ಗಳಿಗೆ ಸೀಮಿತವಾಗಿದೆ ಇದು ಮೂಲ ಸಂವೇದಕಗಳ ಶಿಸ್ತು ನೋಡಿಕೋಳ್ಳುತ್ತದೆ ಮತ್ತು ಅಕ್ಚುಯೇಟರ್ ಮೇಲ್ವಿಚಾರಣೆ ಮಾಡುತ್ತದೆ ಕೋಆಪ್ ಒಂದು ಕಾರ್ಯವಿಧಾನದ ಸೇವಾ ಆವಿಷ್ಕಾರ ಒಳಗೊಂಡಿದೆ ಮತ್ತು ಈ ಸೇವಾ ಕೋಆಪ್ ಅನ್ವೇಷಣೆಗೆ ತುಂಬಾ ಆಸಕ್ತಿದಾಯಕವಾಗಿದೆ ಕೊರ್ ಸಾಧನಗಳು ಮಿನಿ ವೆಬ್ ಸರ್ವರ್ಗಳಾಗಿವೆ ಅವು ಸಂಪನ್ಮೂಲಗಳನ್ನು ಡೈರೆಕ್ಟರಿ ಮತ್ತು ನೋಂದಣಿ ಇಂಟರ್ಫೇಸ್ ಗೆ ನೋಂದಾಯಿಸುತ್ತವೆ ಸಂಪನ್ಮೂಲ ಡೈರೆಕ್ಟರಿ ಒಂದು ಲಾಜಿಕಲ್ ನೆಟ್ವರ್ಕ್ ನೋಡ್ ಆಗಿದ್ದು ಅದು ನಿರ್ದಿಷ್ಟ ಐಒಟಿ ಸಾಧನಗಳ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸುತ್ತದೆ ಯಾವುದೇ ಲಾಜಿಕಲ್ ಐಒಟಿ ನೋಡ್ ನಲ್ಲಿ ಐಒಟಿ ಸಾಧನಗಳ ಗುಂಪಿನ ಮಾಹಿತಿಯನ್ನು ಸಂಗ್ರಹಿಸುತ್ತದೆ ನೋಂದಣಿ ಇಂಟರ್ಫೇಸ್ ಮತ್ತೊಂದೆಡೆ ರೆಸ್ಟ್ ಆಧಾರಿತ ಪ್ರೋಟೋಕಾಲ್ ಅನ್ನು ಬೆಂಬಲಿಸುತ್ತದೆ ರೆಸ್ಟ್ ವಾಸ್ತುಶಿಲ್ಪದ ಪೂರ್ಣ ರೂಪವೆಂದರೆ ರೆಪ್ರೆಸೆಂಟೇಷನಲ್ ಸ್ಟೇಟ್ ಟ್ರಾನ್ಸ್ಫರ್ ವಾಸ್ತುಶಿಲ್ಪ ಇದು ಅಸ್ತಿತ್ವದಲ್ಲಿರುವ ಇಂಟರ್ನೆಟ್ ಕ್ಕಾಗಿ ಎಚ್ ಟಿಟಿಪಿ ಪ್ರೋಟೋಕಾಲ್ ಗಳನ್ನು ಬೆಂಬಲಿಸುತ್ತದೆ ಐಒಟಿಗೆ ಕೋಆಪ್ ರೆಸ್ಟ್ ಗೆ ಸಮಾನವಾಗಿರುತ್ತದೆ ಐಒಟಿ ಸಾಧನಗಳ ಆವಿಷ್ಕಾರಕ್ಕಾಗಿ ಐಒಟಿ ಕ್ಲೈಂಟ್ ಲುಕಪ್ ಇಂಟರ್ಫೇಸ್ ಅನ್ನು ಬಳಸುತ್ತದೆ ಈಗ ಉತ್ತಮ ನೆಟ್ವರ್ಕ್ ಅನ್ನು ನಿರ್ಮಿಸಲಾಗಿದೆ ಆದರೆ ನೆಟ್ವರ್ಕ್ ಸೇವಾ ಖಾತರಿಗಳ ಗುಣಮಟ್ಟವನ್ನು ನೀಡಲು ಸಮರ್ಥವಾಗಿದೆಯೋ ಅಥವಾ ಕನಿಷ್ಠ ಕೆಲವು ಸ್ವೀಕಾರಾರ್ಹ ಮಟ್ಟದ ಸೇವೆಯ ಗುಣಮಟ್ಟವನ್ನು ನೀಡಲಿದೆ ಐಒಟಿ ನೆಟ್ವರ್ಕ್ ನ ಸೇವೆಯ ಗುಣಮಟ್ಟಗಳು ಐಒಟಿ ಅಪ್ಲಿಕೇಶನ್ ಗೆ ವಿಭಿನ್ನ ಮೇಲ್ಮೈಗಳನ್ನು ಕೊಟ್ಟು ಐಒಟಿ ಸಾಧನಗಳಿಂದ ಉತ್ಪತ್ತಿಯಾಗುವ ವೈವಿಧ್ಯಮಯ ದಟ್ಟಣೆ ನಿಯಂತ್ರಿಸುವುದರ ಮೂಲಕ ನೀಡಲಾಗುವುದು ಐಒಟಿ ನೆಟ್ವರ್ಕ್ ಗಳ ಕ್ಯೂಒಎಸ್ ನೀತಿಗಳು ಸಂಪನ್ಮೂಲ ಬಳಕೆ ಡೇಟಾ ಸಮಯೋಚಿತತೆ ಡೇಟಾ ಲಭ್ಯತೆ ಮತ್ತು ಡೇಟಾ ವಿತರಣೆಯನ್ನು ಒಳಗೊಂಡಿದೆ ಇವುಗಳಲ್ಲಿ 4 ವಿಭಿನ್ನ ಅವಿಭಾಜ್ಯ ಗುಣಲಕ್ಷಣಗಳಾಗಿವೆ ಕ್ಯೂಒಎಸ್ ನ ಸಂದರ್ಭ ಮತ್ತು ಐಒಟಿ ನೆಟ್ವರ್ಕ್ ಗಳಿಗಾಗಿ ಕ್ಯೂಒಎಸ್ ಅನ್ನು ಖಾತ್ರಿಪಡಿಸುತ್ತದೆ ಸಂಪನ್ಮೂಲ ಬಳಕೆಯು 4 ರಲ್ಲಿ ಮೊದಲನೆಯದು ಇದು ಡೇಟಾ ಸ್ವಾಗತ ಮತ್ತು ಪ್ರಸರಣಕ್ಕಾಗಿ ಸಂಗ್ರಹಣೆ ಮತ್ತು ಬ್ಯಾಂಡ್ವಿಡ್ತ್ ನಲ್ಲಿ ನಿಯಂತ್ರಣದ ಪರಿಕಲ್ಪನೆ ಬಗ್ಗೆ ಮಾತನಾಡುತ್ತದೆ ನೆಟ್ವರ್ಕ್ ಗಳ ಸನ್ನಿವೇಶದಲ್ಲಿನ ಸಂಪನ್ಮೂಲಗಳು ಎಂದರೆ ಸಂಗ್ರಹಣೆ ಬ್ಯಾಂಡ್ವಿಡ್ತ್ ಇತ್ಯಾದಿ ವಿಭಿನ್ನ ವಿಷಯಗಳನ್ನು ಅರ್ಥೈಸುತ್ತವೆ ಸ್ವಾಗತಕ್ಕಾಗಿ ಸಂಗ್ರಹಣೆ ಮತ್ತು ಬ್ಯಾಂಡ್ವಿಡ್ತ್ನಂತಹ ಈ ಸಂಪನ್ಮೂಲಗಳ ಮೇಲಿನ ನಿಯಂತ್ರಣ ಮತ್ತು ಪ್ರಸರಣವು ಕ್ಯೂಒಎಸ್ ಮಾನದಂಡವೆಂದು ಪರಿಗಣಿಸಲೇ ಬೇಕಾಗಿದೆ ಸಂಪನ್ಮೂಲ ಬಳಕೆಗಾಗಿ ಕ್ಯೂಒಎಸ್ ನೀತಿಗಳು ಸಂಪನ್ಮೂಲ ಮಿತಿ ನೀತಿಯನ್ನು ಒಳಗೊಂಡಿವೆ ಅದು ಸಂದೇಶ ಬಫರಿಂಗ್ ಮೊತ್ತವನ್ನು ನಿಯಂತ್ರಿಸುತ್ತದೆ ಮತ್ತು ಮೆಮೊರಿ ನಿರ್ಬಂಧದ ಐಒಟಿ ಸಾಧನಗಳಿಗೆ ಉಪಯುಕ್ತವಾಗಿದೆ ಎರಡನೆಯದು ಸಂಪನ್ಮೂಲ ಬಳಕೆಗಾಗಿ ಕ್ಯೂಒಎಸ್ ನೀತಿಯಾಗಿದೆ ಸಮಯ ಫಿಲ್ಟರ್ ನೀತಿ ಇದು ಡೇಟಾ ಮಾದರಿ ದರವನ್ನು ನಿಯಂತ್ರಿಸುತ್ತದೆ ಮತ್ತು ಬಫರ್ ಉಕ್ಕಿ ಹರಿಯುವುದನ್ನು ತಪ್ಪಿಸಲು ಅಂತರ ಆಗಮನದ ಸಮಯದ ಬಗ್ಗೆ ಹೇಳುತ್ತದೆ ಇದು ನೆಟ್ವರ್ಕ್ ಬ್ಯಾಂಡ್ವಿಡ್ತ್ ಮೆಮೊರಿ ಮತ್ತು ಸಂಸ್ಕರಣಾ ಶಕ್ತಿಯ ಮೇಲೆ ನಿಯಂತ್ರಣದ ಬಗ್ಗೆ ಹೇಳುವುದು ಸಮಯೋಚಿತತೆ ಎರಡನೆಯ ಗುಣಲಕ್ಷಣವು ನಿರ್ದಿಷ್ಟ ಮಾಹಿತಿಯ ತಾಜಾತನವನ್ನು ಅದನ್ನು ರಿಸೀವರ್ ಕೊನೆಯಲ್ಲಿ ಸ್ವೀಕರಿಸಿದಾಗ ಅಳೆಯುವುದು ಮೂಲದಿಂದ ಗ್ರಹಿಸಿದ ಡೇಟಾವನ್ನು ಸ್ವೀಕರಿಸಿದ ರಿಸೀವರ್ ನಲ್ಲಿ ಕಳುಹಿಸಲಾಗುತ್ತದೆ ಆದರೆ ನಂತರ ಅದನ್ನು ರಿಸೀವರ್ ನಿಂದ ಸ್ವೀಕರಿಸಿದಾಗ ಆ ಡೇಟಾ ಎಷ್ಟು ತಾಜಾವಾಗಿರುತ್ತದೆ ಮತ್ತು ಇದು ವಿಶೇಷವಾಗಿ ಸುರಕ್ಷತಾ ವಿಮರ್ಶೆ ನೈಜ ಸಮಯದ ಅವಶ್ಯಕತೆ ಅಪ್ಲಿಕೇಶನ್ಗಳಿಗೆ ಬಹಳ ಮುಖ್ಯವಾದ ಪರಿಗಣನೆಯಾಗಿದೆ ಉದಾಹರಣೆಗೆ ಹೃದಯಾಘಾತದಿಂದ ಬಳಲುತ್ತಿರುವ ರೋಗಿಯ ಆರೋಗ್ಯ ರಕ್ಷಣೆ ಕ್ಯೂಒಎಸ್ ಮಾನದಂಡವು ರಿಸೀವರ್ ಕೊನೆಯಲ್ಲಿ ಸ್ವೀಕರಿಸಿದ ಡೇಟಾ ಅಳೆಯುತ್ತದೆ ಯಾರಾದರೂ ಹೃದಯಾಘಾತದಿಂದ ಬಳಲುತ್ತಿರಬಹುದು ಆ ಡೇಟಾವನ್ನು ಹಿಡಿದ ಪ್ಯಾಕೆಟ್ ತಾಜಾವಾಗಿದೆಯೇ ಡೇಟಾ ವನ್ನು ಸಮಯೋಚಿತವಾಗಿ ಸ್ವೀಕರಿಸಲಾಗಿದೆಯೆ ಅಥವಾ ಇಲ್ಲವೇ ಆ ಮಾಹಿತಿಯನ್ನು ಒಳಗೊಂಡಿರುತ್ತದೆ ಈ ಹಲವು ಅನ್ವಯಿಕೆಗಳಲ್ಲಿ ಇದು ಬಹಳ ಮುಖ್ಯವಾದ ಪರಿಗಣನೆಯಾಗಿದೆ ಐಒಟಿ ನೆಟ್ವರ್ಕ್ ಗಳಿಗಾಗಿ ಡೇಟಾ ಸಮಯೋಚಿತ ನೀತಿಗಳು ಗಡುವು ನೀತಿಯನ್ನು ಒಳಗೊಂಡಿವೆ ಅಂದರೆ ಡೇಟಾ ದ ಗರಿಷ್ಠ ಅಂತರ ಆಗಮನದ ಸಮಯ ಗರಿಷ್ಠ ಅಂತರ ಆಗಮನದ ಸಮಯ ಎಷ್ಟು ಇದು ಬಹಳ ಮುಖ್ಯವಾದ ನೀತಿ ಮರುಪರಿಶೀಲನೆಯಾಗಿದೆ ಎರಡನೆಯ ನೀತಿ ಪರಿಗಣನೆಯು ಲೇಟೆನ್ಸಿ ಬಜೆಟ್ ನೀತಿ ಪರಿಗಣನೆಯಾಗಿದೆ ಮೂಲ ತುದಿಯಿಂದ ರಿಸೀವರ್ ತುದಿಯ ಡೇಟಾ ಪ್ರಸರಣದ ನಡುವಿನ ಗರಿಷ್ಠ ಸಮಯದ ವ್ಯತ್ಯಾಸವಾಗಿದೆ ಆದ್ದರಿಂದ ಡೇಟಾ ಸಮಯೋಚಿತತೆಗೆ ಈ ಎರಡು ವಿಭಿನ್ನ ಪರಿಗಣನೆಗಳು ಇವೆ ಮುಂದಿನ ಗುಣಲಕ್ಷಣವೆಂದರೆ ಡೇಟಾ ಲಭ್ಯತೆ ಈ ಹೆಸರೇ ಸೂಚಿಸುವಂತೆ ಇದು ಒಂದು ಅಳತೆಯಾಗಿದೆ ಕಳುಹಿಸುವವರು ಅಥವಾ ನಿರ್ಮಾಪಕರು ಸ್ವೀಕರಿಸುವವರಿಗೆ ಅಥವಾ ಗ್ರಾಹಕರಿಗೆ ಒದಗಿಸುವ ಮಾನ್ಯ ಡೇಟಾ ದ ಮೊತ್ತ ಐಒಟಿ ನೆಟ್ವರ್ಕ್ ಗಳಲ್ಲಿ ಡೇಟಾ ಲಭ್ಯತೆಗಾಗಿ ಕ್ಯೂಒಎಸ್ ನೀತಿಗಳು ಬಾಳಿಕೆ ನೀತಿ ಜೀವಿತಾವಧಿಯ ನೀತಿ ಮತ್ತು ಇತಿಹಾಸ ನೀತಿ ಇವೆ ಡ್ಯೂರೆಬಿಲಿಟಿ ಇಂಗ್ಲಿಷ್ ಪದವು ಸೂಚಿಸುವಂತೆ ಬಾಳಿಕೆ ಎಂದು ಅರ್ಥ ಡೇಟಾ ನಿರಂತರತೆ ಅನ್ನು ಸೂಚಿಸುತ್ತದೆ ಡೇಟಾ ನಿರಂತರತೆ ಮುಖ್ಯ ಅಂದರೆ ಕಳುಹಿಸುವವರು ಲಭ್ಯವಿಲ್ಲದ ನಂತರವೂ ರಿಸೀವರ್ ಗೆ ಡೇಟಾ ದ ಲಭ್ಯತೆಯನ್ನು ಖಾತರಿಪಡಿಸುವುದು ರಿಸೀವರ್ ನಲ್ಲಿ ಡೇಟಾ ದ ನಿರಂತರತೆಯು ಇದು ಪ್ರಮುಖ ಬಾಳಿಕೆ ನೀತಿ ಪರಿಗಣನೆ ನೀತಿಯು ಆಗಿದೆ ಜೀವಿತಾವಧಿಯ ನೀತಿಯು ನಿಯಂತ್ರಣದ ಬಗ್ಗೆ ಮಾತನಾಡುತ್ತದೆ ರವಾನೆಯಾದ ಡೇಟಾ ವು ಮಾನ್ಯವಾಗಿರುವ ಅವಧಿ ಎಷ್ಟು ಡೇಟಾವನ್ನು ಗ್ರಹಿಸಲಾಗಿದೆ ಮತ್ತು ಅದನ್ನು ನೆಟ್ವರ್ಕ್ ಮೂಲಕ ಪ್ರಸಾರ ಮಾಡಲಾಗುತ್ತಿದೆ ಅದು ಎಷ್ಟು ಸಮಯ ಉಳಿಯುತ್ತದೆ ಎಷ್ಟು ಅದು ಬದುಕುವ ಸಮಯ ಇದು ಜೀವಿತಾವಧಿಯ ನೀತಿ ಇತಿಹಾಸ ನೀತಿಯು ಲಭ್ಯವಿರುವ ಪೂರ್ವದ ಡೇಟಾ ನಿದರ್ಶನಗಳ ಸಂಖ್ಯೆಯನ್ನು ಈಗಿನ ಡೇಟಾ ಜೊತೆ ನಿಯಂತ್ರಿಸುವುದು ಡೇಟಾದ ಇತಿಹಾಸದಲ್ಲಿ ಅಂತಹ ಎಷ್ಟು ನಿದರ್ಶನಗಳು ಸ್ವೀಕರಿಸುವವರಿಗೆ ಲಭ್ಯವಿದೆ ಡೇಟಾ ವಿತರಣೆಯು ಕೊನೆಯದಾಗಿದೆ ಇದು ವಿಶ್ವಾಸಾರ್ಹ ಯಶಸ್ವಿಯಾಗಿ ಕಳುಹಿಸಿದ ಡೇಟಾ ವನ್ನು ಅಳೆಯುತ್ತದೆ ಡೇಟಾ ವಿತರಣೆಯ ಕ್ಯೂಒಎಸ್ ನೀತಿಗಳು ವಿಶ್ವಾಸಾರ್ಹತೆ ನೀತಿಯಾಗಿದ್ದು ಡೇಟಾ ವಿತರಣೆ ಮತ್ತು ಸಾಗಣೆಗೆ ಸಂಬಂಧಿಸಿದ ವಿಶ್ವಾಸಾರ್ಹತೆಯ ಮಟ್ಟದ ನಿಯಂತ್ರಣದ ಬಗ್ಗೆ ಆದ್ಯತೆ ಇದರ ಬಗ್ಗೆ ಹೇಳುತ್ತದೆ ಇದು ಅದರ ಆದ್ಯತೆಯ ಮಟ್ಟಕ್ಕೆ ಅನುಗುಣವಾಗಿ ಡೇಟಾವನ್ನು ರವಾನಿಸಲು ಅನುವು ಮಾಡಿಕೊಡುತ್ತದೆ ಇದರೊಂದಿಗೆ ನಾವು ಐಒಟಿ ನೆಟ್ವರ್ಕ್ ಗಳ ಮೊದಲ ಭಾಗದ ಅಂತ್ಯಕ್ಕೆ ಬರುತ್ತೇವೆ ಐಒಟಿಯಲ್ಲಿ ನೆಟ್ವರ್ಕಿಂಗ್ ನ ವಿಭಿನ್ನ ಅಂಶಗಳೊಂದಿಗೆ ನಾವು ಮುಂದುವರಿಯುತ್ತೇವೆ ಮತ್ತು ನಾವು ಆ ವಿಷಯಗಳ ಬಗ್ಗೆ ಮಾತನಾಡುವ ಮೊದಲು ವಿವರವಾಗಿ ಇನ್ನೂ ಕೆಲವು ಸಮಸ್ಯೆಗಳಿವೆ ಅದನ್ನು ಸಹ ನಾವು ಪರಿಗಣಿಸಬೇಕಾಗಿದೆ ಅದನ್ನು ಮುಂದಿನ ಉಪನ್ಯಾಸದಲ್ಲಿ ಮಾತನಾಡೋಣ